ನಮಸ್ಕಾರ ನಾನು ಜಯಂತ ಚಟರ್ಜಿ ಮತ್ತು ಐಐಟಿ ಕಾನ್ಪುರದ ಪರವಾಗಿ ವ್ಯವಸ್ಥಾಪಕ ಸೇವೆಗಳು ಮತ್ತು ಇಂದಿನ ಜಗತ್ತಿನಲ್ಲಿ ಸಮಕಾಲೀನ ವಿಷಯಗಳ ಕುರಿತು ನಿಮ್ಮೊಂದಿಗೆ ಸಂವಹನ ನಡೆಸುತ್ತಿದ್ದೇನೆ ಕಳೆದ ಕೆಲವು ಸೆಷನ್ಗಳಲ್ಲಿ ಸೇವಾ ಡೊಮೇನ್ಗೆ ನಿರ್ದಿಷ್ಟವಾಗಿ ಅನ್ವಯವಾಗುವ ಸೇವೆಗಳ ಅಥವಾ ಗುಣಲಕ್ಷಣಗಳ ವಿಭಿನ್ನ ವಿಶಿಷ್ಟ ಗುಣಲಕ್ಷಣಗಳನ್ನು ನಾವು ನೋಡಿದ್ದೇವೆ ಆ ನಿರ್ದಿಷ್ಟ ಗುಣಲಕ್ಷಣಗಳಿಂದ ರಚಿಸಲ್ಪಟ್ಟ ಸವಾಲುಗಳು ಮತ್ತು ಆ ಸವಾಲುಗಳಿಗೆ ಯಶಸ್ವಿಯಾಗಿ ಸೇವಾ ವ್ಯವಹಾರವಾಗಿ ನಾವು ಹೇಗೆ ವಿಭಿನ್ನ ರೀತಿಯಲ್ಲಿ ಪ್ರತಿಕ್ರಿಯಿಸಬಹುದು ಎಂಬುದನ್ನು ನಾವು ನೋಡಿದ್ದೇವೆ ಇಂದು ನಾನು ಚರ್ಚಿಸಲಿದ್ದೇನೆ ಸೇವಾ ಹರಿವಿನೊಂದಿಗೆ ತೊಡಗಿಸಿಕೊಳ್ಳುವ ಪ್ರಕ್ರಿಯೆ ಸೇವೆಗಳ ಹರಿವಿನಲ್ಲಿ ಗ್ರಾಹಕ ಇದು ಇಂದು ನಮ್ಮ ವಿಷಯವಾಗಿದೆ ಆದರೆ ಅದಕ್ಕೂ ಮೊದಲು ನಾನು ನಿಮಗೆ ಒಂದು ಸುಂದರವಾದ ನೋಟವನ್ನು ನೀಡುತ್ತೇನೆ ಒಂದು ಬದಿಯಲ್ಲಿರುವ ಸೇವೆಗಳ ಗುಣಲಕ್ಷಣಗಳ ಸಂಯೋಜಿತ ನೋಟ ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರತಿಕ್ರಿಯೆಗಳು ಮತ್ತು ಈ ನಿರ್ದಿಷ್ಟ ಕೋಷ್ಟಕದಿಂದ ನೀವು ನೋಡುವಂತೆ ಸಂಶೋಧಕರ ಸಂಖ್ಯೆ ಮತ್ತು ಅವರ ಕೆಲಸದಿಂದ ಎರವಲು ಪಡೆದ ಆ ವಿವಿಧ ತಂತ್ರಗಳ ನಡುವೆ ಒಂದು ನಿರ್ದಿಷ್ಟ ವಿಷಯಾಧಾರಿತ ಸಂಪರ್ಕವಿದೆ ಮತ್ತು ಕೆಲವು ಪ್ರತಿಕ್ರಿಯೆ ತಂತ್ರಗಳು ಸೇವಾ ಗುಣಲಕ್ಷಣಗಳ ಸಂಖ್ಯೆಯನ್ನು ನಿಭಾಯಿಸುತ್ತವೆ ಆದ್ದರಿಂದ ನಾವು ಅಸ್ಪಷ್ಟತೆಯನ್ನು ಹೊಂದಿದ್ದೇವೆ ಮತ್ತು ಅಸ್ಪಷ್ಟತೆಗೆ ಪ್ರತಿಕ್ರಿಯೆಯಾಗಿ ನಮ್ಮ ಮಾರ್ಕೆಟಿಂಗ್ ತಂತ್ರವಾಗಿ ನಮ್ಮ ಪ್ರತಿಕ್ರಿಯೆಯಂತೆ ನಾವು ಅಸ್ಪಷ್ಟತೆಯನ್ನು ಚರ್ಚಿಸಿದ್ದೇವೆ ನಾವು ಎದ್ದುಕಾಣುವ ಸ್ಪಷ್ಟವಾದ ಚಿತ್ರಗಳನ್ನು ಹೈಲೈಟ್ ಮಾಡಲು ಬಯಸುತ್ತೇವೆ ಸೇವೆಗಳಲ್ಲಿ ತೊಡಗಿರುವ ಸಿಬ್ಬಂದಿಗಳ ಸಾಮರ್ಥ್ಯ ವಿಳಾಸ ಉಪಕರಣಗಳು ಮತ್ತು ಮುಂತಾದವುಗಳನ್ನುಹೈಲೈಟ್ ಮಾಡಲು ಬಯಸುತ್ತೇವೆ ಬಾಯಿ ಮಾತು ಪ್ರಚಾರವನ್ನು ಹೇಗೆ ಬಳಸಬಹುದು ಎಂಬುದರ ಕುರಿತು ನಾವು ಚರ್ಚಿಸಿದ್ದೇವೆ ಆದ್ದರಿಂದ ಬಲವಾದ ಸಾಂಸ್ಥಿಕ ಚಿತ್ರಗಳನ್ನು ಸೃಷ್ಟಿಸುವಲ್ಲಿ ಗ್ರಾಹಕರ ಅಣಕು ಸಮರ್ಥನೆ ಮತ್ತು ಪ್ರಚೋದನೆ ಬಹಳ ಮುಖ್ಯವಾಗುತ್ತದೆ ಅದು ಸೇವಾ ಪೂರೈಕೆದಾರರ ಸಾಮರ್ಥ್ಯದ ಸ್ಪಷ್ಟತೆಯನ್ನು ನಿರೂಪಿಸಲು ಒಂದು ಪಾತ್ರೆಯಾಗಿದೆ ಮತ್ತು ಸಹಜವಾಗಿ ಸಂವಹನ ಪೂರ್ವ ಮತ್ತು ನಂತರದ ಬಳಕೆಯ ಪ್ರಾಮುಖ್ಯತೆಯ ಬಗ್ಗೆಯೂ ನಾವು ಮಾತನಾಡಿದ್ದೇವೆ ವೆಚ್ಚದ ಅಂಶಗಳನ್ನು ನಾವು ಹೇಗೆ ವಿವರವಾಗಿ ಅರ್ಥಮಾಡಿಕೊಳ್ಳಬೇಕು ಎಂಬುದಕ್ಕೆ ಸಂಬಂಧಿಸಿದಂತೆ ಒಂದು ನಿರ್ದಿಷ್ಟ ವಿಷಯವಿದೆ ಆದ್ದರಿಂದ ಅಸ್ಪಷ್ಟತೆಗೆ ಸಂಬಂಧಿಸಿದಂತೆ ಕೆಲವು ಪ್ರತಿಕ್ರಿಯೆಗಳು ನಾವು ಬೆಲೆಯಲ್ಲಿ ಸಂಕೇತಿಸಬಹುದು ನಾವು ಸೇವೆಗಳ ಬೆಲೆಯನ್ನು ಚರ್ಚಿಸುವಾಗ ಇದನ್ನು ನಂತರ ಚರ್ಚಿಸುತ್ತೇವೆ ಆದ್ದರಿಂದ ಇವುಗಳು ಅಮೂರ್ತತೆಗೆ ಪ್ರತಿಕ್ರಿಯೆಗಳಾಗಿವೆ ಇದನ್ನು ಸಾಮಾನ್ಯವಾಗಿ ಎಲ್ಲಾ ಸೇವೆಗಳ ಮಾರ್ಕೆಟಿಂಗ್ ಸಮಸ್ಯೆಗಳ ತಾಯಿ ಎಂದು ಕರೆಯಲಾಗುತ್ತದೆ ನಮ್ಮಲ್ಲಿ ಇನ್ನೊಂದನ್ನು ಬೇರ್ಪಡಿಸಲಾಗದಿರುವಿಕೆ ಇದೆ ಆದ್ದರಿಂದ ನಾವು ಗ್ರಾಹಕರನ್ನು ಹೇಗೆ ನಿರ್ವಹಿಸುತ್ತೇವೆ ಎಂಬುದರ ಕುರಿತು ನಾವು ಚರ್ಚಿಸಿದ್ದೇವೆ ಈ ಕೆಲವು ಸಮಸ್ಯೆಗಳನ್ನು ನಾವು ಇಂದಿನ ಅಧಿವೇಶನದಲ್ಲಿ ಚರ್ಚಿಸುತ್ತೇವೆ ಅಲ್ಲಿ ನಾವು ಗ್ರಾಹಕರನ್ನು ಸೇವಾ ಹರಿವಿನಲ್ಲಿ ಅಧ್ಯಯನ ಮಾಡುತ್ತೇವೆ ಕಳೆದ ಅಧಿವೇಶನದಲ್ಲಿ ನಾವು ಏರಿಳಿತದ ಬೇಡಿಕೆಯನ್ನು ನಿಭಾಯಿಸಲು ತಂತ್ರಗಳನ್ನು ಬಳಸುವುದರ ಮೂಲಕ ವೈವಿಧ್ಯತೆ ಮತ್ತು ನಶಿಸುವಿಕೆಯನ್ನು ಹೇಗೆ ನಿಭಾಯಿಸಬಹುದು ಎಂದು ಚರ್ಚಿಸಿದ್ದೇವೆ ಮತ್ತು ಈ ವೈವಿಧ್ಯತೆ ಮತ್ತು ನಶಿಸುವಿಕೆಯನ್ನು ನಿಭಾಯಿಸಲು ನಾವು ಬೇಡಿಕೆ ಮತ್ತು ಸಾಮರ್ಥ್ಯವನ್ನು ಸರಿಹೊಂದಿಸಬೇಕಾಗಿದೆ ಅಥವಾ ಎರಡೂ ಬದಿಯ ಸಮತೋಲನ ನಿರ್ವಹಣೆಯನ್ನು ಮಾಡಬೇಕಾಗಿದೆ ಆದ್ದರಿಂದ ನೀವು ಈ ಚಾರ್ಟ್ ಅನ್ನು ಹೆಚ್ಚು ವಿವರವಾಗಿ ನೋಡಬಹುದು ಹಲವಾರು ಪ್ರಸಿದ್ಧ ಸಂಶೋಧನಾ ಉಲ್ಲೇಖಗಳನ್ನು ಇಲ್ಲಿ ನೀಡಲಾಗಿದೆ ಇವುಗಳಲ್ಲಿ ಹೆಚ್ಚಿನವು ನಿಮಗೆ ವಿವಿಧ ಹುಡುಕಾಟ ಕಾರ್ಯವಿಧಾನಗಳ ಮೂಲಕ ನೆಟ್ನಲ್ಲಿ ಓದಲು ಉಚಿತವಾಗಿ ಲಭ್ಯವಿದೆ ಮತ್ತು ಸಂಪೂರ್ಣ ನಕಲನ್ನು ಡೌನ್ಲೋಡ್ ಮಾಡಬಹುದು ನಿಮ್ಮ ಡಿಜಿಟಲ್ ಲೈಬ್ರರಿ ಸಿಸ್ಟಮ್ ನಿಮ್ಮ ಸಂಸ್ಥೆಯಲ್ಲಿ ಆದರೆ ನಾನು ಕಾಳಜಿ ವಹಿಸಿದ್ದೇನೆಂದರೆ ಹೆಚ್ಚಿನ ಜನರಿಗೆ ನೇರವಾಗಿ ಸರ್ಚ್ ಇಂಜಿನ್ಗಳು ಮತ್ತು ಕೆಲವು ಸೇವೆಗಳ ಮೂಲಕ ಸುಲಭವಾಗಿ ಪ್ರವೇಶಿಸಬಹುದಾದ ಆ ಉಲ್ಲೇಖಗಳನ್ನು ನೋಡಲು ನಾನು ಪ್ರಯತ್ನಿಸಿದೆ ಆದ್ದರಿಂದ ನಾನು ಈಗ ದಿನದ ವಿಷಯಕ್ಕೆ ಹೋಗುತ್ತೇನೆ ಸೇವೆಗಳಲ್ಲಿನ ಗ್ರಾಹಕರು ಪೂರ್ವ ಖರೀದಿಯಿಂದ ಸೇವೆಯ ಮುಖಾಮುಖಿಯವರೆಗೆ ಖರೀದಿ ನಂತರದ ಹಂತಕ್ಕೆ ಪ್ರಯಾಣಿಸುತ್ತಾರೆ ಆದ್ದರಿಂದ ಪೂರ್ವ ಖರೀದಿ ಹಂತವು ಈ ಅಗತ್ಯಗಳಿಂದ ಎದ್ದುಕಾಣುತ್ತದೆ ನಾನು ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ಳುತ್ತೇನೆ ಮತ್ತು ಕೆಲವು ಪ್ರತಿಕ್ರಿಯೆ ಕಾರ್ಯವಿಧಾನಗಳು ಮತ್ತು ಸೇವಾ ನಿರ್ವಹಣಾ ಸಮಸ್ಯೆಗಳನ್ನು ನಿಮ್ಮೊಂದಿಗೆ ಅರ್ಥಮಾಡಿಕೊಳ್ಳಲು ಮತ್ತು ಚರ್ಚಿಸಲು ಪ್ರಯತ್ನಿಸುತ್ತೇನೆ ಪ್ರಾಸಂಗಿಕವಾಗಿ ಪೂರ್ವ ಎನ್ಕೌಂಟರ್ ಮತ್ತು ಪೋಸ್ಟ್ ಎನ್ಕೌಂಟರ್ ಈ ಸಂಪೂರ್ಣ ಹರಿವು ಪೂರ್ವ ಹಂತವು ಪ್ರಸಿದ್ಧ ಎಐಡಿಎ ಅಥವಾ ಎಐಡಿಎ ಮಾದರಿಯನ್ನು ಹೋಲುತ್ತದೆ ಉತ್ಪನ್ನಗಳ ಸಂದರ್ಭದಲ್ಲಿ ಗ್ರಾಹಕರ ಖರೀದಿ ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳುವಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ ಆದ್ದರಿಂದ ಅಲ್ಲಿ ಡಿಸೈರ್ ಎಂದರೆ ಜಾಗೃತಿ ನಾನು ಆಸಕ್ತಿ ಡಿ ಎಂದರೆ ಡಿಸೈರ್ ಮತ್ತು ಅಂತಿಮವಾಗಿ ಎ ಎಂದರೆ ಕ್ರಿಯೆ ಅಥವಾ ಖರೀದಿ ಕ್ರಿಯೆ ನೀವು ಇಲ್ಲಿ ನೋಡುವ ಈ ಬ್ಲಾಕ್ಗೆ ಪ್ರಚೋದನೆ ಮೌಲ್ಯಮಾಪನ ಇತ್ಯಾದಿಗಳು ಬೇಕಾಗುತ್ತವೆ ಇದು ವಾಸ್ತವವಾಗಿ ಎಐಡಿಎ ಮಾದರಿಯ ಹೆಚ್ಚು ವಿಸ್ತರಿತ ಸ್ವರೂಪವಾಗಿದೆ ಆದರೆ ಇಲ್ಲಿ ಕೆಲವು ಸೂಕ್ಷ್ಮ ವ್ಯತ್ಯಾಸಗಳಿವೆ ಅದು ಸೇವೆಗಳ ಡೊಮೇನ್ಗೆ ನಿರ್ದಿಷ್ಟವಾಗಿದೆ ಆದ್ದರಿಂದ ಈಗ ಈ ಪ್ರತಿಯೊಂದು ಅಂಶಗಳನ್ನು ಹೆಚ್ಚು ವಿವರವಾಗಿ ನೋಡೋಣ ಆದ್ದರಿಂದ ಮೊದಲನೆಯದು ಅಗತ್ಯ ಪ್ರಚೋದನೆ ನಿಸ್ಸಂಶಯವಾಗಿ ಗ್ರಾಹಕನು ಕೆಲವು ರೀತಿಯ ಅಗತ್ಯವನ್ನು ಹೊಂದಿದ್ದು ಗ್ರಾಹಕನು ನಂತರ ಕೆಲವು ಪರಿಹಾರವನ್ನು ಕೆಲವು ಸೇವೆಯನ್ನು ಬಯಸುತ್ತಾನೆ ಈಗ ವಿವಿಧ ಪ್ರಚೋದಕಗಳಿಂದಾಗಿ ಈ ಅಗತ್ಯವನ್ನು ಹೆಚ್ಚಿಸಬಹುದು ಆ ಕೆಲವು ಪ್ರಚೋದಕಗಳು ಹಸಿವಿನಂತೆ ದೈಹಿಕವಾಗಿರುತ್ತವೆ ನೀವು ಆಹಾರ ಮತ್ತು ಪಾನೀಯ ಸೇವೆಯನ್ನು ಬಯಸಿದಾಗ ಅಥವಾ ಅದನ್ನು ಸೇವಾ ಸಂಸ್ಥೆ ಪ್ರಚೋದಿಸಬಹುದು ಅದರ ಮೂಲಕ ಮಾರ್ಕೆಟಿಂಗ್ ಚಟುವಟಿಕೆ ಅಥವಾ ಇದು ಕೆಲವು ಸಿಬ್ಬಂದಿಗಳ ಗೌರವ ಅಥವಾ ಸಾಮಾಜಿಕ ಅಗತ್ಯಕ್ಕೆ ಸಂಬಂಧಿಸಿರಬಹುದು ಆದ್ದರಿಂದ ಈ ಅಗತ್ಯ ಪ್ರಚೋದನೆಯನ್ನು ನೀವು ನೋಡುವಂತೆ ಕಾರ್ಯವಿಧಾನಗಳು ಮಾಸ್ಲೋವ್ನ ಅಗತ್ಯಗಳ Maslow's hierarchyಶ್ರೇಣಿಗೆ ಸಾಕಷ್ಟು ಬಿಗಿಯಾಗಿರುತ್ತವೆ ನಾವು ಇದನ್ನು ಮೊದಲೇ ಸಂಕ್ಷಿಪ್ತವಾಗಿ ಚರ್ಚಿಸಿದ್ದೇವೆ ಆದರೆ ನೀವು ಮತ್ತೆ ಪರಿಚಿತರಾಗಿಲ್ಲದಿದ್ದರೆ ನೀವು ಮತ್ತೆ ಅಂತರ್ಜಾಲದಲ್ಲಿ ಹಿಂತಿರುಗಿ ಮತ್ತು ಮಾಸ್ಲೋವ್ ಮಾಸ್ಲೊ ಅವರ ಅಗತ್ಯಗಳ ಶ್ರೇಣಿಯನ್ನು ಹುಡುಕಬಹುದು ಮತ್ತು ಭೌತಿಕ ಮತ್ತು ಭದ್ರತಾ ಅಗತ್ಯಗಳಿಂದ ಪ್ರಾರಂಭವಾಗುವ ಅಗತ್ಯಗಳ ಹಲವಾರು ಹಂತಗಳ ಮೂಲಕ ತ್ವರಿತವಾಗಿ ಹೋಗಬಹುದು ಸ್ವಯಂ ವಾಸ್ತವೀಕರಣ ಮತ್ತು ಆ ಅಗತ್ಯಗಳಿಗೆ ಸಂಬಂಧಿಸಿದಂತೆ ವಿವಿಧ ರೀತಿಯ ಸೇವೆಗಳಿಗೆ ಸಂಭವಿಸಬಹುದಾದ ವಿಭಿನ್ನ ರೀತಿಯ ಪ್ರಚೋದಕಗಳು ಇಂದು ನಮ್ಮ ಚರ್ಚೆಯ ಈ ಹಂತದಲ್ಲಿ ಗ್ರಾಹಕರ ಮನಸ್ಸಿನಲ್ಲಿ ಒಂದು ರೀತಿಯ ಅವಶ್ಯಕತೆ ಇದೆ ಎಂದು ನಾವು ಹೇಳುತ್ತೇವೆ ಮತ್ತು ಗ್ರಾಹಕರು ಕೆಲವು ಪರಿಹಾರವನ್ನು ಹುಡುಕುತ್ತಿದ್ದಾರೆ ಆದ್ದರಿಂದ ಮೊದಲ ಚಟುವಟಿಕೆ ನಿಸ್ಸಂಶಯವಾಗಿ ಸೇವಾ ನಿರ್ವಹಣಾ ಜನರು ನಾವು ಸ್ಥಿರವಾಗಿರಬೇಕು ಮತ್ತು ಆ ಪ್ರತಿಕ್ರಿಯೆಯನ್ನು ನೀಡಲು ಸಮರ್ಥರಾಗಿರಬೇಕು ಇದರಿಂದಾಗಿ ಗ್ರಾಹಕರ ಮಾಹಿತಿ ಹುಡುಕಾಟ ಸುಲಭವಾಗುತ್ತದೆ ಗ್ರಾಹಕರು ನಮ್ಮನ್ನು ಸುಲಭವಾಗಿ ಹುಡುಕಬಹುದು ಆದ್ದರಿಂದ ನಾನು ಆಹಾರ ಮತ್ತು ಪಾನೀಯ ಸೇವೆಯಾಗಿದ್ದರೆ ನನ್ನ ಉದ್ದೇಶಿತ ಗ್ರಾಹಕರ ಸಮುದಾಯದಲ್ಲಿ ಊಟ ಮಾಡುವ ಅಥವಾ ಉಲ್ಲಾಸವನ್ನು ಹೊಂದುವ ಅಗತ್ಯವನ್ನು ಅವರು ಭಾವಿಸಿದಾಗ ಗ್ರಾಹಕರ ಮನಸ್ಸಿನಲ್ಲಿ ನನ್ನ ಹೆಸರು ಮೊದಲು ಬರುತ್ತದೆ ಇಲ್ಲಿ ಒಂದು ನಿರ್ದಿಷ್ಟ ಅಗತ್ಯಕ್ಕೆ ಸ್ಪಂದಿಸಲು ಹಲವಾರು ರೀತಿಯ ಪರಿಹಾರಗಳಿವೆ ಎಂದು ಶೈಕ್ಷಣಿಕವಾಗಿ ನಾವು ಅರ್ಥಮಾಡಿಕೊಂಡಿದ್ದೇವೆ ಆದರೆ ಗ್ರಾಹಕರು ಸಾಮಾನ್ಯವಾಗಿ ಆಯ್ಕೆ ಮಾಡುತ್ತಾರೆ ಆದ್ದರಿಂದ ವ್ಯವಹಾರವಾಗಿ ನಾವು ಎಚ್ಚರಗೊಳ್ಳುವ ಅಗತ್ಯವನ್ನು ಪೂರೈಸಲು ಸಾಧ್ಯವಾಗುವಂತಹ ವ್ಯಾಪಕವಾದ ಆಯ್ಕೆಗಳಿಂದ ನಿಮ್ಮ ಪರದೆಯ ಮೇಲೆ ನೀವು ನೋಡುವ ಎವೋಕ್ಡ್ ಸೆಟ್ ಎಂದು ನಾವು ಕರೆಯುವೊಳಗೆ ಇರಬೇಕು ಅದು ಉತ್ಪನ್ನಗಳ ಒಂದು ಗುಂಪಾಗಿದೆ ಮತ್ತು ನಿಜವಾದ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಗ್ರಾಹಕರು ಪರಿಗಣಿಸುವ ಬ್ರ್ಯಾಂಡ್ಗಳು ಆದ್ದರಿಂದ ಇದು ಒಟ್ಟು ಸಾಧ್ಯತೆಯ ಉಪವಿಭಾಗವಾಗಿದೆ ಮತ್ತು ನಮ್ಮ ಮಾರ್ಕೆಟಿಂಗ್ ಚಟುವಟಿಕೆಯಂತೆ ನಮ್ಮ ಸೇವೆಯ ಖ್ಯಾತಿಯಂತೆ ನಮ್ಮ ಸೇವೆಯ ಉತ್ಕೃಷ್ಟತೆಯು ನಾವು ಹೊರಹೊಮ್ಮಿದ ಗುಂಪಿನಲ್ಲಿದೆ ಎಂದು ಖಚಿತಪಡಿಸುತ್ತದೆ ತದನಂತರ ಸಹಜವಾಗಿ ಹೊರಹೊಮ್ಮಿದ ಗುಂಪಿನೊಳಗೆ ಗ್ರಾಹಕರು ಪರ್ಯಾಯಗಳನ್ನು ಮೌಲ್ಯಮಾಪನ ಮಾಡುತ್ತಾರೆ ಈಗ ಇದು ಸೇವಾ ಡೊಮೇನ್ನಲ್ಲಿ ಬಹಳ ಆಳವಾದ ಮತ್ತು ನಿರ್ಣಾಯಕ ಚಟುವಟಿಕೆಯಾಗಿದೆ ಎಂದು ಹೇಳುತ್ತದೆ ಪರ್ಯಾಯಗಳ ಪೋಸ್ಟ್ ಅನ್ನು ಮೌಲ್ಯಮಾಪನ ಮಾಡುವಾಗ ಗ್ರಾಹಕರು ತಮ್ಮ ಮನಸ್ಸಿನಲ್ಲಿ ಒತ್ತಿಹೇಳುವ ಗುಣಲಕ್ಷಣಗಳು ಅಥವಾ ವೈಶಿಷ್ಟ್ಯಗಳು ಅಥವಾ ಗುಣಗಳು ಅಥವಾ ಗುಣಲಕ್ಷಣಗಳು ನಮ್ಮ ಸಂಶೋಧನೆಗಳ ಮೂಲಕ ಕಂಡುಬರುತ್ತವೆ ಹೊರಹೊಮ್ಮಿದ ಗುಂಪಿನಿಂದ ಮೂರು ವಿಧಗಳಿವೆ ಸುಲಭವಾದದ್ದು ಹುಡುಕಾಟ ಗುಣಲಕ್ಷಣ ಇದು ಮೂಲಭೂತವಾಗಿ ಮಾಹಿತಿಯ ಪ್ರಮಾಣ ಮತ್ತು ಗುಣಮಟ್ಟವನ್ನು ಆಧರಿಸಿದೆ ಆದ್ದರಿಂದ ಆಹಾರದ ಔಟ್ಲೆಟ್ ಅನ್ನು ನಿರ್ಧರಿಸಲು ರೆಸ್ಟೋರೆಂಟ್ ಅನ್ನು ನಿರ್ಧರಿಸಲು ಅಥವಾ ಸರಕುಗಾಗಿ ಬೆಲೆಯನ್ನು ಆಯ್ಕೆ ಮಾಡಲು ಮೂಲಭೂತವಾಗಿ ಗ್ರಾಹಕರಿಗೆ ಉತ್ತಮ ಮತ್ತು ಸಾಕಷ್ಟು ಮಾಹಿತಿಯ ಅಗತ್ಯವಿದೆ ಆದ್ದರಿಂದ ಹುಡುಕಾಟ ಗುಣಲಕ್ಷಣಗಳಿಗೆ ಸಂಬಂಧಿಸಿದಂತೆ ಭಾರವಾದ ಆ ಸೇವೆಗಳು ಉತ್ತಮ ಗುಣಮಟ್ಟದ ಸಾಕಷ್ಟು ಮಾಹಿತಿಯನ್ನು ಒದಗಿಸಬಹುದು ಮತ್ತು ಅವುಗಳ ಉದ್ದೇಶವನ್ನು ಸಾಧಿಸಬಹುದು ಆದರೆ ಸೇವೆಯು ಅನುಭವ ಭಾರದಿಂದ ಕೂಡಿದ್ದರೆ ಗ್ರಾಹಕರು ಭಾವನೆಯನ್ನು ಪಡೆಯಲು ನಿಮಗೆ ಕೆಲವು ಮಾರ್ಗಗಳು ಬೇಕಾಗುತ್ತವೆ ಆದ್ದರಿಂದ ಇದು ಚಲನಚಿತ್ರದ ಟ್ರೈಲರ್ ಅಥವಾ ಬರೆಯಲು ಮಾದರಿ ಅಥವಾ ಪರೀಕ್ಷೆಯಂತೆ ಅಥವಾ ಹೊಸ ಥೀಮ್ ಪಾರ್ಕ್ ಅಥವಾ ರಜಾ ತಾಣಕ್ಕೆ ಭೇಟಿ ನೀಡುವ ಮೂಲಕ ಅಂತರ್ಜಾಲ ಆಧಾರಿತ ಅನುಭವಗಳನ್ನು ಆಡಿಯೋ ಮೂಲಕ ಹಂಚಿಕೊಳ್ಳುವುದು ಉತ್ತಮವಾದ ಬಿಂದುಗಳ ವೀಡಿಯೊ ಬಹಿರಂಗಪಡಿಸುವಿಕೆ ಮತ್ತು ಮುಂತಾದವು ವಿಶ್ವಾಸಾರ್ಹ ಗುಣಲಕ್ಷಣ ಆಧಾರಿತ ಸೇವೆಗಳ ಮೊದಲು ನಾವು ಚರ್ಚಿಸಿದಂತೆ ವಿಶ್ವಾಸಾರ್ಹತೆಯು ಮೂರನೆಯ ವರ್ಗವಾಗಿದೆ ಉದಾಹರಣೆಗೆ ಆರೋಗ್ಯ ರಕ್ಷಣೆ ವೈದ್ಯಕೀಯ ಸಲಹೆ ದಂತ ಆರೈಕೆ ಶಿಕ್ಷಣ ಕಾನೂನು ಸಲಹೆ ಈ ಸಂದರ್ಭಗಳಲ್ಲಿ ಗ್ರಾಹಕರಿಗೆ ಮಾದರಿ ಅನುಭವವನ್ನು ಪಡೆಯಲು ಸಾಧ್ಯವಿಲ್ಲ ಸಾಕಷ್ಟು ಪ್ರಮಾಣದ ಮಾಹಿತಿ ಅಥವಾ ಉತ್ತಮ ಗುಣಮಟ್ಟದ ಮಾಹಿತಿಯು ಕೆಲವು ವಿಸ್ತರಣೆಯವರೆಗೆ ಹೋಗಬಹುದು ಆದರೆ ಗ್ರಾಹಕರ ಮನಸ್ಸಿನಲ್ಲಿರುವ ಎಲ್ಲಾ ಆತಂಕಗಳು ಮತ್ತು ಪ್ರಶ್ನೆಗಳಿಗೆ ಅಥವಾ ಅನಿಶ್ಚಿತತೆಗಳಿಗೆ ಇನ್ನೂ ಪ್ರತಿಕ್ರಿಯಿಸಲು ಸಾಧ್ಯವಿಲ್ಲ ಇದು ವಿಭಿನ್ನ ರೀತಿಯ ಸೇವೆಗಳನ್ನು ಪಟ್ಟಿ ಮಾಡುವ ಮತ್ತು ಈ ಮೂರು ರೀತಿಯ ಗುಣಲಕ್ಷಣಗಳ ಮೇಲೆರೇಖಾಚಿತ್ರವಾಗಿದೆ ಮತ್ತು ನೀವು ಎಡಭಾಗದಲ್ಲಿ ಹೆಚ್ಚಾಗಿ ಉತ್ಪನ್ನಗಳು ಸರಕುಗಳು ಬಟ್ಟೆ ಕುರ್ಚಿ ಕಾರು ಆಹಾರದಂತಹ ಸ್ಪಷ್ಟವಾದವುಗಳನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ಸೇವಾ ನಿರ್ವಹಣೆಗಳು ಸೇವಾ ಮಾರ್ಕೆಟಿಂಗ್ ಗ್ರಾಹಕರ ಗುರಿ ಗುಂಪಿನ ಲಭ್ಯತೆಯ ಮೇಲೆ ಕೇಂದ್ರೀಕರಿಸಬೇಕಾಗಿದೆ ಮತ್ತು ಉತ್ತಮ ಮಾಹಿತಿಯು ಮಾಹಿತಿಯ ಆತಂಕವನ್ನು ಉಂಟುಮಾಡುವಷ್ಟು ಹೆಚ್ಚು ಅಲ್ಲ ಗ್ರಾಹಕರನ್ನು ಪ್ರೇರೇಪಿಸದಷ್ಟು ಕಡಿಮೆ ಅಲ್ಲ ಆದರೆ ಉತ್ತಮ ಉತ್ತಮ ಗುಣಮಟ್ಟದ ಸಾಕಷ್ಟು ಮಾಹಿತಿಯು ಎಚ್ಚರಗೊಳ್ಳುವ ಅಗತ್ಯಕ್ಕೆ ಅಗತ್ಯವಾದ ಹುಡುಕಾಟ ಗುಣಲಕ್ಷಣವನ್ನು ನಾವು ಪೂರೈಸುತ್ತೇವೆ ಎಂದು ಖಚಿತಪಡಿಸುತ್ತದೆ ಮುಂದಿನದು ರೆಸ್ಟೋರೆಂಟ್ ಊಟ ಅಥವಾ ಕ್ಷೌರ ಅಥವಾ ಚಲನಚಿತ್ರದ ಮನರಂಜನೆಯಂತಹ ಸೇವೆಗಳಾಗಿದ್ದು ಪ್ರಾಯೋಗಿಕ ಆಯಾಮದ ಮೇಲೆ ಭಾರವಾಗಿರುತ್ತದೆ ಈ ಸಂದರ್ಭದಲ್ಲಿ ಆ ಟ್ರೇಲರ್ಗಳನ್ನು ವಿವಿಧ ಟೆಲಿವಿಷನ್ ಕಾರ್ಯಕ್ರಮಗಳು ಮತ್ತು ಯೂಟ್ಯೂಬ್ನಂತಹ ಅಂತರ್ಜಾಲ ತಾಣಗಳಿಗೆ ಪ್ರಚಾರ ಮಾಡಲು ಚಲನಚಿತ್ರವು ಪ್ರಯತ್ನಿಸುತ್ತಿದೆ ಮತ್ತು ಅದಕ್ಕಾಗಿಯೇ ಎಫ್ಎಂ ರೇಡಿಯೊ ಚಾನೆಲ್ಗಳು ಹೊಸ ಚಲನಚಿತ್ರದ ಹಿಟ್ ಹಾಡುಗಳನ್ನು ನಿರಂತರವಾಗಿ ಪ್ರಸಾರ ಮಾಡುತ್ತವೆ ಏಕೆಂದರೆ ಇದು ಆಕರ್ಷಿಸುವ ಕೆಲವು ಮಾದರಿ ಅನುಭವವನ್ನು ನೀಡುತ್ತದೆ ಅನುಭವದ ಗುಣಲಕ್ಷಣದಲ್ಲಿ ಹೆಚ್ಚಿನ ಸೇವೆಯನ್ನು ಹೊಂದಿರುವ ಗ್ರಾಹಕ ವಿಶ್ವಾಸಾರ್ಹತೆ ಆಧಾರಿತ ಸೇವೆಗಳ ಮೂರನೇ ವರ್ಗಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಸವಾಲು ಇದೆ ಇಲ್ಲಿಯೇ ನಾವು ಹೆಚ್ಚು ಶುದ್ಧವಾದ ಸೇವೆಗಳನ್ನು ಹೊಂದಿದ್ದೇವೆ ಹೆಚ್ಚು ಸ್ಪಷ್ಟವಾದ ಸರಕುಗಳನ್ನು ಹೊಂದಿಲ್ಲ ಆದ್ದರಿಂದ ಕಾನೂನು ಸೇವೆಗಳು ಶಿಕ್ಷಣ ಸಂಕೀರ್ಣ ವೈದ್ಯಕೀಯ ಕಾರ್ಯವಿಧಾನಗಳು ಈ ವರ್ಗದಲ್ಲಿ ಕಾಣಬಹುದು ಆದ್ದರಿಂದ ಮೌಲ್ಯಮಾಪನದ ತೊಂದರೆ ಎಡದಿಂದ ಬಲಕ್ಕೆ ವಿಸ್ತರಿಸುತ್ತದೆ ಆದ್ದರಿಂದ ಈ ಮೂರು ರೀತಿಯ ಗುಣಲಕ್ಷಣಗಳಿಗೆ ಪ್ರತಿಕ್ರಿಯಿಸಲು ಕೆಲವು ಪ್ರಮಾಣಿತ ವಿಧಾನಗಳಿವೆ ಆದರೆ ಅಲ್ಲಿನ ಪ್ರಮುಖ ಅಂಶವೆಂದರೆ ಗ್ರಾಹಕರ ಮನಸ್ಸಿನಲ್ಲಿ ಅಪಾಯದ ಗ್ರಹಿಕೆ ನಿರ್ವಹಿಸುವುದು ಸಾಮಾನ್ಯವಾಗಿ ಗ್ರಾಹಕರು ಉತ್ಪನ್ನಗಳ ಸೇವೆಗಳನ್ನು ಸಂಪಾದಿಸುವಾಗ ಹೆಚ್ಚಿನ ಮಟ್ಟದ ಅಪಾಯದ ಗ್ರಹಿಕೆ ಹೊಂದುತ್ತಾರೆ ಏಕೆಂದರೆ ನಾವು ಮೊದಲೇ ಚರ್ಚಿಸಿದಂತೆ ಈ ಶೋಧಿಸಲಾಗದ ಅಥವಾ ಅಮೂರ್ತತೆಯಿಂದ ಬಳಲುತ್ತಿರುವ ಕಾರಣ ಹೆಚ್ಚಿನ ಮಟ್ಟದ ಅಪಾಯದ ಗ್ರಹಿಕೆ ಇದೆ ಹಾಗಾಗಿ ನಾವು ಖ್ಯಾತಿ ಗ್ಯಾರಂಟಿ ವಾರಂಟಿ ಕೆಲವು ಜಾಡು ಭೇಟಿಗಳು ಮತ್ತು ಹಿಂದಿನ ಬಳಕೆದಾರರ ಉತ್ತಮ ನೆಟ್ವರ್ಕ್ ಗ್ರಾಹಕರು ತಮ್ಮ ಪ್ರಶ್ನೆಗಳನ್ನು ಸಂತೋಷದಿಂದ ಮತ್ತು ನಿಮ್ಮನ್ನು ಅನುಮೋದಿಸಲು ಸಿದ್ಧರಾಗಿರುವ ಹಿಂದಿನ ಗ್ರಾಹಕರೊಂದಿಗೆ ಹಂಚಿಕೊಳ್ಳಲು ಉದ್ದೇಶಿಸಿರುವ ಸಾಮಾಜಿಕ ಮಾಧ್ಯಮ ಸೆಟಪ್ ಅನ್ನು ನಾವು ಸ್ಥಾಪಿಸಬೇಕಾಗಿದೆ ಮತ್ತು ಇನ್ನಿತರ ಆದ್ದರಿಂದ ಈ ಬ್ಲಾಕ್ ರೇಖಾಚಿತ್ರಗಳು ಗ್ರಾಹಕರ ಅಪಾಯದ ಗ್ರಹಿಕೆಗೆ ಸ್ಪಂದಿಸುವ ಎಲ್ಲಾ ತಂತ್ರಗಳಾಗಿವೆ ಆದ್ದರಿಂದ ಜಾಹೀರಾತು ಉಚಿತ ಪ್ರಯೋಗ ವೈದ್ಯರ ಕೊಠಡಿಯಲ್ಲಿ ರುಜುವಾತುಗಳ ಪ್ರದರ್ಶನ ಸಾಕ್ಷ್ಯಗಳ ಬಳಕೆ ಮತ್ತು ಕ್ಯಾಟಲಾಗ್ ಪ್ರಶಂಸಾಪತ್ರಗಳು ಇವುಗಳನ್ನು ಗ್ರಹಿಸಲು ವಿಭಿನ್ನ ಮಾರ್ಗಗಳಾಗಿವೆ ಎಂದು ಖಾತರಿಪಡಿಸುತ್ತದೆ ಆದ್ದರಿಂದ ಈಗ ನೀವು ಸ್ವಾಧೀನಪಡಿಸಿಕೊಳ್ಳುವ ಪೂರ್ವ ಹಂತದಲ್ಲಿ ಅಥವಾ ಪೂರ್ವ ಎನ್ಕೌಂಟರ್ಗಳ ಹಂತದಲ್ಲಿ ಗ್ರಾಹಕರಿಗೆ ಸಾಕಷ್ಟು ಚಿಂತೆಗಳಿವೆ ನಾವು ನಿರ್ವಹಿಸಬೇಕಾದ ಅಪಾಯದ ಗ್ರಹಿಕೆಗಳು ಮತ್ತು ಗ್ರಾಹಕರು ಕೆಲವು ನಿರೀಕ್ಷೆಗಳನ್ನು ಹೊಂದಿದ್ದಾರೆ ನೀವು ಡಾಬಾಗಳಿಗೆ ಊಟಕ್ಕೆ ಹೋದಾಗ ಸಂದರ್ಭಕ್ಕೆ ಅನುಗುಣವಾಗಿ ಈ ನಿರೀಕ್ಷೆಗಳು ಬದಲಾಗುತ್ತವೆ ಮತ್ತು ನಿಮ್ಮ ನಿರೀಕ್ಷೆ ಕಡಿಮೆ ಮಟ್ಟದಲ್ಲಿರುತ್ತದೆ ಅದೇ ರೀತಿ ನೀವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉನ್ನತ ದರ್ಜೆಯ ರೆಸ್ಟೋರೆಂಟಿಗೆ ಊಟಕ್ಕೆ ಹೋದಾಗ ನಿಮ್ಮ ನಿರೀಕ್ಷೆ ಉತ್ತಮ ಮಟ್ಟದಲ್ಲಿರುತ್ತದೆ ಆದ್ದರಿಂದ ನಮ್ಮ ನಿರೀಕ್ಷೆಗಳು ಸಂದರ್ಭೋಚಿತವಾಗಿವೆ ಕಾಲಾನಂತರದಲ್ಲಿ ಬದಲಾವಣೆ ಸ್ಥಳ ಅಥವಾ ಸಾಮಾಜಿಕ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾವಣೆ ಆದ್ದರಿಂದ ನಿರೀಕ್ಷೆಯಲ್ಲಿ ಹಲವು ವಿಭಿನ್ನ ವ್ಯತ್ಯಾಸಗಳಿವೆ ಮತ್ತು ಗ್ರಾಹಕನು ಸೇವೆಯ ಮೂಲಕ ಹರಿಯುವುದರಿಂದ ಉತ್ತಮ ಸೇವಾ ಅನುಭವವನ್ನು ಸೃಷ್ಟಿಸಲು ಈ ಪೂರ್ವ ಮುಖಾಮುಖಿ ನಿರೀಕ್ಷೆಯನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ನಾನು ಈ ನಿರ್ದಿಷ್ಟ ರೇಖಾಚಿತ್ರದೊಂದಿಗೆ ಮುಕ್ತಾಯಗೊಳಿಸುತ್ತೇನೆ ಮತ್ತು ನೀವು ಮಧ್ಯದಲ್ಲಿ ನೋಡುತ್ತೀರಿ ನಮ್ಮಲ್ಲಿ ನೀಲಿ ವಲಯವಿದೆ ಅದು ಅಪೇಕ್ಷಿತ ಮಟ್ಟದ ಸೇವೆಯಾಗಿದೆ ಮತ್ತು ಕೆಳಗಿನ ಭಾಗವು ನಮಗೆ ಸಾಕಷ್ಟು ಸೇವೆಯನ್ನು ಹೊಂದಿದೆ ಆದ್ದರಿಂದ ಗ್ರಾಹಕರು ಸೇವಾ ಸೌಲಭ್ಯವನ್ನು ಸಮೀಪಿಸುತ್ತಿರುವಾಗ ಬಯಕೆ ಸೇವೆಗೆ ಸಂಬಂಧಿಸಿದಂತೆ ಈಗಾಗಲೇ ಒಂದು ನಿರ್ದಿಷ್ಟ ಪ್ರಮಾಣದ ಫ್ರೇಮಿಂಗ್ ಇದೆ ಇದು ಸಿಬ್ಬಂದಿಗಳ ಅಗತ್ಯದಿಂದ ಬರುತ್ತದೆ ಮತ್ತು ಸಾಧ್ಯವಿರುವ ಬಗ್ಗೆ ನಂಬುತ್ತದೆ ಮತ್ತೊಂದೆಡೆ ಸೇವಾ ಮಾರ್ಪಾಡುಗಳು ಮತ್ತು ಸಾಂದರ್ಭಿಕ ಅಂಶಗಳ ಆಧಾರದ ಮೇಲೆ ನೀವು ಹಸಿದಿದ್ದರೆ ನೀವು ಹೆದ್ದಾರಿಯಲ್ಲಿ ಇದ್ದೀರಿ ಮತ್ತು ನೀವು ರಸ್ತೆ ಬದಿಯ ಡಾಬಾದಲ್ಲಿ ನಿಲ್ಲುತ್ತೀರಿ ಆ ಹಂತದಲ್ಲಿ ನಿಮ್ಮ ನಿರೀಕ್ಷೆಯು ಈ ಮಟ್ಟದಲ್ಲಿ ಸಾಕಷ್ಟು ಸೇವೆಯಾಗಿರಬಹುದು ಆದರೆ ನೀವು ಬೇರೆ ಸನ್ನಿವೇಶದಲ್ಲಿದ್ದರೆ ಬಾಯಿ ಮಾತಿನ ಆಧಾರದ ಮೇಲೆ ಉತ್ತಮ ಊಟದ ರೆಸ್ಟೋರೆಂಟ್ನಲ್ಲಿ ವಿಮರ್ಶಕರ ರೇಟಿಂಗ್ ಆಧರಿಸಿ ನೀವು ಈ ಮಟ್ಟದ ನಿರೀಕ್ಷೆಯನ್ನು ಹೊಂದಿರಬಹುದು ಮತ್ತು ಸಹಜವಾಗಿ ಈ ನಡುವೆ ಒಂದು ವಲಯವಿದೆ ಅದನ್ನು ನೀವು ಸಹಿಷ್ಣುತೆಯ ವಲಯ ಎಂದು ಕರೆದಿದ್ದೀರಿ ಇದು zeithaml ಮತ್ತು ಇತರರು ತಮ್ಮ ಸಂಶೋಧನೆಯ ಮೂಲಕ ಅಭಿವೃದ್ಧಿಪಡಿಸಿದ ಅತ್ಯಂತ ಪ್ರಸಿದ್ಧ ಚೌಕಟ್ಟಾಗಿದೆ ಮತ್ತು ನಿಸ್ಸಂಶಯವಾಗಿ ಸೇವೆಯ ನಂತರ ಅಥವಾ ಸೇವೆಯ ಸಮಯದಲ್ಲಿ ಸಹ ನೀವು ಅದನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ಗ್ರಾಹಕರ ಗ್ರಹಿಕೆ ಈ ಹಳದಿ ಮಟ್ಟಕ್ಕಿಂತ ಸಾಕಷ್ಟು ಮಟ್ಟಕ್ಕಿಂತ ಕಡಿಮೆಯಿದ್ದರೆ ನೀವು ತೊಂದರೆಯಲ್ಲಿದ್ದೀರಿ ಮತ್ತು ಗ್ರಾಹಕರ ಗ್ರಹಿಕೆ ನಿರೀಕ್ಷೆ ಮಟ್ಟಕ್ಕಿಂತ ಹೆಚ್ಚಿದ್ದರೆ ಅದನ್ನು creating wow factor ಎನ್ನಬಹುದು ಆಗ ನೀವು ಗ್ರಾಹಕರಲ್ಲಿ ಆನಂದವನ್ನು ಸೃಷ್ಟಿಸುತ್ತಿದ್ದೀರಿ ಮತ್ತು ಈ ಹಸಿರು ವಲಯದಲ್ಲಿ ನೀವು ತಟಸ್ಥ ಹಂತದಲ್ಲಿದ್ದೀರಿ ಆದ್ದರಿಂದ ನಿಸ್ಸಂಶಯವಾಗಿ ನೀವು ಸೇವಾ ವ್ಯವಸ್ಥಾಪಕರಾಗಿ ನೋಡುವಂತೆ ನಮ್ಮ ಗುರಿ ಸೇವಾ ಅನುಭವವನ್ನು ಸೃಷ್ಟಿಸುವುದು ಗ್ರಾಹಕರ ಗ್ರಹಿಕೆ ಈ ನೀಲಿ ಗಡಿಯನ್ನು ಮೀರುತ್ತದೆ